ಎಲರಿಗೂ ನಮಸ್ಕಾರ ನಾವು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಪುನರುಚ್ಚರಿಸೋಣ ಇಂದು ನಾವು ಮೆದುಳಿನ ಸಂಯೋಜನೆಯನ್ನು ಕಲಿಯೋಣ ಎಂದು ನಾವು ಟೊನೊಟೊಪಿಕ್ ಫ್ರೀಕ್ವೆನ್ಸಿ ಬೇಸ್ ಪ್ರಾತಿನಿಧ್ಯ ಜೆನಿಕುಲೇಟ್ ನ್ಯೂಕ್ಲಿಯಸ್ಗೆ ಕಲಿಯುತ್ತೇವೆ ಡಿಎನ್ಎ ಹೆಲಿಕಲ್ ಅನ್ನು ಕಂಡುಹಿಡಿದ ಫ್ರಾನ್ಸಿಸ್ ಕ್ರಿಕ್ ನ್ಯೂರೋಫಿಸಿಯಾಲಜಿಗೆ ಸ್ಥಳಾಂತರಗೊಂಡರು ಅವರು ಬೆರಗುಗೊಳಿಸುವ ಕಲ್ಪನೆ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಚಿತ್ರದಲ್ಲಿ ನಾವು ಎಡಭಾಗದಲ್ಲಿ ಹೆಮಿಫೀಲ್ಡ್ ಮತ್ತು ಥಾಲಮಸ್ ನಡುವೆ ರಿಲೇ ಕೇಂದ್ರ ಹೊಂದಿದ್ದೇವೆ ಎಂದು ನೋಡೋಣ ಥಾಲಮಸ್ ಕೇವಲ ರಿಲೇ ಕೇಂದ್ರವಲ್ಲ ಇದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಎಂದು ಕರೆಯಲ್ಪಡುವ ಆಳವಾದ ಪ್ರದೇಶಗಳಿಂದ ಸಾಕಷ್ಟು ಪ್ರಕ್ಷೇಪಗಳನ್ನು ಪಡೆಯುತ್ತದೆ ಥಾಲಮಸ್ ಆರು ಪದರಗಳನ್ನು ಹೊಂದಿದೆ ಐದನೇ ಪದರವು ಪಿರಮಿಡಲ್ ಆಗಿದೆ ಮುಂದಿರುವ ಪದರವು ಥಾಲಮಸ್ ತನ್ನ ಇನ್ಪುಟ್ ಅನ್ನು ಹೈಯರ್ ಕಾರ್ಟೆಕ್ಸ್ಗೆ ಕಳುಹಿಸುತ್ತದೆ ಮತ್ತು ಆರನೇ ಪದರವು ಕಾರ್ಟೆಕ್ಸ್ ಅದನ್ನು ಥಾಲಮಸ್ಗೆ ಕಳುಹಿಸುತ್ತದೆ ಮೆದುಳಿನ ಜಾಲಗಳನ್ನು ಚರ್ಚಿಸಿದಾಗ ನಾವು ಕಾರ್ಟಿಕೊ ಥಾಲಾಮಿಕ್ ಕುಣಿಕೆಗಳ ಬಗ್ಗೆ ಮಾತನಾಡುತ್ತೇವೆ ಸಂವೇದನೆಯು ಮೆದುಳಿಗೆ ಹೋಗಲು ಎಲ್ಲಾ ಆರು ಪದರಗಳ ಮೂಲಕ ತಲುಪುತ್ತದೆ ಮೆದುಳು ನೆಟ್ವರ್ಕ್ ಅನ್ನು ಬಳಸುತ್ತದೆ ದೃಷ್ಟಿ ಶ್ರವಣ ಸಂವೇದನೆಗಳು ನಿಮ್ಮ ಮನಸ್ಸಿನ ಭಾಗಗಳಾಗಿರುವುದನ್ನು ನೀವು ನೋಡಬಹುದು ಮಾನವ ವ್ಯವಸ್ಥೆಯ ಘಟಕಗಳು ಎಲ್ಲಾ ಸಂಪರ್ಕ ಹೊಂದಿವೆ ಚಿತ್ರವನ್ನು ದೃಶ್ಯ ಪ್ರದೇಶದಲ್ಲಿ ಫಾರ್ಮ್ಯಾಟ್ ಮಾಡಿದ ನಂತರ ಅದನ್ನು ಯೋಜಿಸಲಾಗಿದೆ ಟೆಂಪೊರಲ್ ಲೋಬ್ ಏನು ನೋಡಬೇಕೆಂದು ನಿರ್ಧರಿಸುತ್ತದೆ ಇದು ಪ್ಯಾರಿಯೆಟಲ್ ಲೋಬ್ ಅನ್ನು ಪತ್ತೆ ಮಾಡುತ್ತದೆ ಪ್ಯಾರಿಯೆಟಲ್ ಲೋಬ್ ಹೇಳುವ ಸಂಯೋಜಿತ ಚಿತ್ರವನ್ನು ಉನ್ನತ ಕೇಂದ್ರಕ್ಕೆ ಕಳುಹಿಸಲಾಗುತ್ತದೆ ನೀವು ಅದನ್ನು ಸೇರಿಸಲು ಅದನ್ನು ನೋಡಲು ಯಾವುದೇ ಕ್ರಮ ತೆಗೆದುಕೊಳ್ಳಲು ಬಯಸುತ್ತೀರಾ ಎಂದು ಆ ಕೇಂದ್ರವು ನಿರ್ಧರಿಸುತ್ತದೆ ಮೆದುಳಿನಲ್ಲಿ "ಲಿಂಬಿಕ್ ಏರಿಯಾ" ಎಂದು ಕರೆಯಲ್ಪಡುವ ಆಳವಾದ ರಚನೆಗಳು ಇವೆ ನೀವು ನೋಡಿದ ವಸ್ತುವಿನ ಹಿಂದಿನ ಯಾವುದೇ ಚಿತ್ರವಿದ್ದರೆ ಲಿಂಬಿಕ್ ಪ್ರದೇಶ ಮತ್ತು ಮೆಮೊರಿ ಸಕ್ರಿಯಗೊಳ್ಳುತ್ತದೆ ಮತ್ತು ಅವುಗಳನ್ನು ಹೋಲಿಕೆ ಮಾಡುತದೆ ಕೆಲವೊಮ್ಮೆ ನೀವು ಯಾರನ್ನಾದರೂ ನೋಡಿದರೆ ನೀವು ಅಸಮಾಧಾನಗೊಳ್ಳುತ್ತೀರಿ ಇದು ಸಂಭವಿಸುತ್ತದೆ ಏಕೆಂದರೆ ನಿಮ್ಮ ಮೆದುಳಿನಲ್ಲಿ ಈ ಹಿಂದೆ ಸಂಗ್ರಹವಾಗಿರುವ ಚಿತ್ರಗಳಿಗೆ ನಿಮ್ಮ ಮೆಮೊರಿ ಅದನ್ನು ಮ್ಯಾಪಿಂಗ್ ಮಾಡಲು ಸಾಧ್ಯವಾಗುತ್ತದೆ ನಾವು ಕೆಲವು ಜನರನ್ನು ನೋಡಿದಾಗಲೆಲ್ಲಾ ಭಾವನಾತ್ಮಕ ಸ್ಮರಣೆ ಇದ್ದಕ್ಕಿದ್ದಂತೆ ಸಕ್ರಿಯಗೊಳ್ಳುತ್ತದೆ ಭಾವನಾತ್ಮಕ ಸ್ಮರಣೆ ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಸ್ಮರಣೆಯನ್ನು ನೆನಪಿಸಿಕೊಳ್ಳುವ ಮೂಲಕ ನಿಮಗೆ ಎಚ್ಚರಿಕೆ ನೀಡುತ್ತದೆ ಕಳೆದ ಬಾರಿ ಆ ವ್ಯಕ್ತಿ ನಿಮ್ಮನ್ನು ನಿಂದಿಸಿದ್ದಾನೆಂದು ಅದು ನಿಮಗೆ ಎಚ್ಚರಿಸಬಹುದು ಭಾವನೆಗಳು ಲಭ್ಯವಿರುವ ಚಿತ್ರಗಳನ್ನು ಹೋಲಿಸುತ್ತದೆ ಮತ್ತು ಸಂಯೋಜಿತ ಚಿತ್ರವು ಉನ್ನತ ಕೇಂದ್ರವನ್ನು ತಲುಪುತ್ತದೆ ಅದು ನಿರ್ಧಾರ ತೆಗೆದುಕೊಳ್ಳುತ್ತದೆ ಉದಾಹರಣೆಗೆ ನಾಯಿ ನಮ್ಮನ್ನು ಸಮೀಪಿಸುತ್ತಿದ್ದರೆ ಮೆಮೊರಿ ನಮಗೆ ಅದು ನಮನು ಕಚ್ಚುತ್ತದೆ ಎಂದು ಎಚ್ಚರಿಕೆ ನೀಡುತ್ತದೆ ನಿಮ್ಮಲ್ಲಿ ಎಷ್ಟು ಮಂದಿ ಸಿಂಹವನ್ನು ನೋಡಿದ್ದೀರಿ ನಿಮ್ಮ ಮೇಲೆ ಎಷ್ಟು ಮಂದಿಗೆ ಸಿಂಹ ಹಾರಿದ ಅನುಭವವಿದೆ ಎಷ್ಟು ಮಂದಿ ಭಯೋತ್ಪಾದಕರಿಂದ ಗುಂಡು ತಿಂದಿದೀರ ಆದರೆ ನೀವು ಅದನ್ನು ದೂರದರ್ಶನ ಅಥವಾ ಪತ್ರಿಕೆಯಿಂದ ಅಥವಾ ಇತರರ ಅನುಭವದಿಂದ ಕಲಿತಿದ್ದೀರಿ ಅದು ಮನುಷ್ಯರ ಗುಣ ನಾವು ನಮ್ಮ ಅನುಭವಗಳಿಂದ ಕಲಿಯುವುದಷ್ಟೇ ಅಲ್ಲ ಇತರರಿಂದಲೂ ಕಲಿಯುತ್ತೇವೆ ಆದ್ದರಿಂದ ನಿಮ್ಮ ಮನಸ್ಸು ನಿಮಗೆ ಎಚ್ಚರಿಕೆ ನೀಡುತ್ತದೆ ಉದಾಹರಣೆಗೆ ನಿಮ್ಮನ್ನು ನೋಡುವ ವ್ಯಕ್ತಿ ಬಂದೂಕನ್ನು ಹೊರತೆಗೆದರೆ ನಿಮ್ಮ ಮೆದುಳು ನಿಮಗೆ ಎಚ್ಚರಿಕೆ ನೀಡುತ್ತದೆ ಇದು ಭ್ರಮೆಗಳ ಮೂಲವಾಗಿದೆ ಏಕೆಂದರೆ ನಿಮ್ಮ ಉಳಿವಿಗಾಗಿ ನಿಮ್ಮ ಮನಸ್ಸು ನಿಮ್ಮನ್ನು ದೃಷ್ಟಿಕೋನದಿಂದ ಮತ್ತು ಬಾಹ್ಯ ವಾಸ್ತವದೊಂದಿಗೆ ಸಂಪರ್ಕದಲ್ಲಿರಿಸಿಕೊಳ್ಳಬೇಕು ಯಾರಾದರೂ ಚಾಕು ಹೊಂದಿದ್ದರೆ ನಿಮ್ಮ ಮನಸ್ಸಿಗೆ ಬೆದರಿಕೆ ಬರುತ್ತದೆ ಎಂದು ಭಾವಿಸೋಣ ಆದರೆ ನಾನು ನೋಡುತ್ತಿರುವುದು ಹೂವಿನ ಕೋಲು ಎಂಬ ಭ್ರಮೆಯನ್ನು ಸೃಷ್ಟಿಸಲು ಪ್ರಾರಂಭಿಸಿದರೆ ನಾನು ನಾನೇ ಹಾನಿಗೊಳಗಾಗುತ್ತೇನೆ ನಿಮ್ಮ ಮೆದುಳಿನ ಆಂತರಿಕ ಚಿತ್ರವು ಹೂವಿನ ಕೋಲು ಅಥವಾ ಪ್ಲಾಸ್ಟಿಕ್ ಚಾಕು ಎಂದು ನಿಮಗೆ ಹೇಳುತ್ತಿದೆ ಆದರೆ ವಾಸ್ತವದಲ್ಲಿ ಇದು ನಿಜವಾದ ಚಾಕು ಆದ್ದರಿಂದ ನಿಮ್ಮ ಪ್ರಜ್ಞಾಪೂರ್ವಕ ಮೆದುಳು ಕೊರೊಲರಿ ಡಿಸ್ಚಾರ್ಜ್ಗಳಂತಹ ಆಂತರಿಕ ಚಿತ್ರವನ್ನು ನಿಗ್ರಹಿಸುತ್ತದೆ ಆದ್ದರಿಂದ ಮೆದುಳಿನ ನೆಟ್ವರ್ಕ್ನ ಮೂಲ ಕಾರ್ಯವೆಂದರೆ ನಿಮ್ಮನ್ನು ಜೀವಂತವಾಗಿರಿಸುವುದು ನಿಮ್ಮ ಮಾನವ ಪ್ರಭೇದಗಳನ್ನು ಜೀವಂತವಾಗಿಡಲು ನೀವು ಸಂತಾನೋತ್ಪತ್ತಿ ಮಾಡುತ್ತೀರಿ ಆದ್ದರಿಂದ ಜೀನ್ಗಳು ನ್ಯೂರಾನ್ಗಳನ್ನು ಮಾಡ್ಯುಲೇಟ್ ಮಾಡಲು ತಳ್ಳುತ್ತವೆ ನೀವು ಬದುಕಲು ಹುಟ್ಟಿದಿರಾ ಆದರೆ ನರಕೋಶಗಳು ಬದುಕಲು ಏಕೆ ಸಹಾಯ ಮಾಡುತ್ತವೆ ಜನರು ಸಾವನ್ನು ತಪ್ಪಿಸಬೇಕು ಆದ್ದರಿಂದ ಮೆದುಳು ಯಾವಾಗಲೂ ನಿಮ್ಮನ್ನು ಬಾಹ್ಯ ವಾಸ್ತವದೊಂದಿಗೆ ಸಂಪರ್ಕದಲ್ಲಿರಿಸುತ್ತದೆ ಆದ್ದರಿಂದ ಉನ್ನತ ಕೇಂದ್ರಗಳು ಆಂತರಿಕ ವಾಸ್ತವತೆಯನ್ನು ನಿಗ್ರಹಿಸುತ್ತವೆ ಅದರ ಗಣಿತ ಮತ್ತು ಭೌತಶಾಸ್ತ್ರವು ಆಳವಾದ ಮಟ್ಟದಲ್ಲಿದೆ ಐದು ಪ್ರಮುಖ ಮೆದುಳಿನ ವ್ಯವಸ್ಥೆಗಳಿವೆ ನಿಮ್ಮ ಭಲಕೇ ಪೆರಿಸೈಲ್ವಿಯನ್ ಲ್ಯಾಂಗ್ವೇಜ್ ನೆಟ್ವರ್ಕ್ ಟೆಂಪೊರಲ್ ಲೋಬ್ ನೋಡುತಿದಿರಿ ಪರಿಯೆಟೊ ಫ್ರಂಟಲ್ ಅನ್ನು ಸಂವೇದನೆಯಲ್ಲಿ ಬಳಸಲಾಗುತ್ತದೆ ಮುಂಭಾಗವನ್ನು ಪ್ರಾದೇಶಿಕ ಗಮನಕ್ಕಾಗಿ ಬಳಸಲಾಗುತ್ತದೆ ಆಕ್ಸಿಪಿಟೊ ಟೆಂಪರಲ್ ನಡುವೆ ಟೆಂಪೊರಲ್ ಲೋಬ್ ವಸ್ತು ಗುರುತಿಸುವಿಕೆಗಾಗಿರುತ್ತದೆ ಟೆಂಪೊರಲ್ ಲಿಂಬಿಕ್ ನೆಟ್ವರ್ಕ್temporallimbic network ಅನ್ನು ಕಲಿಕೆ ಮತ್ತು ಸ್ಮರಣೆಗಾಗಿ ಬಳಸಲಾಗುತ್ತದೆ ಇದು ಭಾವನಾತ್ಮಕ ಜಾಲ ಪ್ರಿಫ್ರಂಟಲ್ ನೆಟ್ವರ್ಕ್ ಅನ್ನು ಗಮನ ಮತ್ತು ವಿಭಾಗಕ್ಕಾಗಿ ಬಳಸಲಾಗುತ್ತದೆ ಪ್ರಿಫ್ರಂಟಲ್ ನೆಟ್ವರ್ಕ್ ಫ್ರಒಂಟಲ್ ಹಾಲೆಗಳಲ್ಲಿದೆ ಈ ಪ್ರದೇಶವನ್ನು "ಡಾರ್ಸೊಲೇಟರಲ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್" ಎಂದು ಕರೆಯಲಾಗುತ್ತದೆ ಇದು ನಿರ್ಧಾರ ತೆಗೆದುಕೊಳ್ಳುವವರಲ್ಲ ಆದರೆ ಇದು ನಿಜವಾದ ಹೋಲಿಕೆದಾರ ಅಮೂರ್ತ ಚಿಂತನೆ ಅಥವಾ ತೀರ್ಪನ್ನು ಈ ರೀತಿ ತೆಗೆದುಕೊಳ್ಳಲಾಗುತ್ತದೆ ಡೀಫಾಲ್ಟ್ ಮೋಡ್ ನೆಟ್ವರ್ಕ್ ಕೆಲಸವು ಪ್ಯಾರಿಯೆಟಲ್ ಟೆಂಪರಲ್ ಫ್ರಂಟಲ್ ಲೋಬ್ನ ರಚನೆಯನ್ನು ಒಳಗೊಂಡಿದೆ ಇಲ್ಲಿ ಸಲೈಯೆನ್ಸ್ ನೆಟ್ವರ್ಕ್ ಇದೆ ಇದು ಕಾರ್ಪಸ್ ಕ್ಯಾಲೋಸಮ್ ಸಿಂಗ್ಯುಲೇಟ್ ಗೈರಸ್ ಪಕ್ಕದಲ್ಲಿದೆ ಇನ್ಸುಲಾ ಎಂಬ ಸಣ್ಣ ಪ್ರದೇಶವಿದೆ ಅದು ಚಿತ್ರದ ಮಹತ್ವವನ್ನು ಹೊರತೆಗೆಯುತ್ತದೆ ಇದು ನಂತರ ಹೈಯರ್ ಕಾರ್ಟೆಕ್ಸ್ ಅನ್ನು ಸಂಕೇತಿಸುತ್ತದೆ ಈ ಪ್ರಕ್ರಿಯೆಯು ಸುಪ್ತಾವಸ್ಥೆಯಲ್ಲಿ ನಡೆಯುತ್ತದೆ ಕೇಂದ್ರ ಕಾರ್ಯನಿರ್ವಾಹಕ ಜಾಲವು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಗಿದೆ ಅದು ಚಳುವಳಿಗೆ ಗಮನ ಕೊಡಲು ನಿರ್ಧರಿಸುತ್ತದೆ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುವುದು ಯಾವುದು ಆನೆಯ ಮೆದುಳಿನ ಗಾತ್ರವು ದೊಡ್ಡದಾಗಿದೆ ಅಥವಾ ಅದು ಸಂದರ್ಭವೇ ಹೌದು ಬಹುಶಃ ಏಕೆಂದರೆ ಯಾವುದೇ ಮನುಷ್ಯನು ಪ್ರತ್ಯೇಕವಾಗಿ ನಿಲ್ಲಲು ಸಾಧ್ಯವಿಲ್ಲ ಸಂದರ್ಭಕ್ಕೆ ಮೀರಿದ ನಿಮ್ಮ ಯಾವುದೇ ಕೃತ್ಯಗಳನ್ನು ನೀವು ನನಗೆ ಹೇಳಬಲ್ಲಿರಾ ಎಲ್ಲಾ ಕ್ರಿಯೆಗಳು ಮತ್ತು ಭಾವನೆಗಳು ನಿರಂತರತೆಯನ್ನು ಲೆಕ್ಕಿಸದೆ ಒಂದು ಸನ್ನಿವೇಶದಲ್ಲಿರಬೇಕು ಮುಂದುವರಿಕೆ ಎಂದರೆ ನಾನು ಹುಟ್ಟಿದ ನಂತರ ಸ್ಮರಣೆಯನ್ನು ಅನುಸರಿಸುವ ಪ್ರಚೋದನೆಯನ್ನು ಪಡೆಯುತ್ತೇನೆ ಈ ವಿಷಯಗಳು ನಿರಂತರತೆ ಅಥವಾ ಸಂಪರ್ಕವನ್ನು ರೂಪಿಸುತ್ತವೆ ಇದು ನಾವು ಇತರ ಮಾನವರೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಮಾರ್ಗವಾಗಿದೆ ಮುಂದಿನ ವಿಷಯಕ್ಕೆ ಹೋಗುವ ಮೊದಲು ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ನಾವು ವಿಭಿನ್ನ ರೀತಿಯ ನಡವಳಿಕೆಯ ಬಗ್ಗೆ ಮಾತನಾಡಿದ್ದೇವೆ ನಡವಳಿಕೆಯು ಮೆದುಳಿನಿಂದ ಹುಟ್ಟುತ್ತದೆ ಮೆದುಳಿಗೆ ಎರಡು ಅರ್ಧಗೋಳಗಳಿವೆ ಇವು ಕಾರ್ಪಸ್ ಕ್ಯಾಲೋಸಮ್ನಿಂದ ಸಂಪರ್ಕ ಹೊಂದಿವೆ ಕಾರ್ಯಕ್ಕಾಗಿ ವಿಶೇಷವಾದ ಕೆಲವು ಪ್ರದೇಶಗಳು 10 ರಿಂದ 1111 ನ್ಯೂರಾನ್ಗಳನ್ನು ಮತ್ತು 1015 ಸಿನಾಪ್ಗಳನ್ನು ಹೊಂದಿವೆ ಅವು ಈ ಎಲ್ಲಾ ನ್ಯೂರಾನ್ಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ಗಳಾಗಿವೆ ಫ್ರಂಟಲ್ ಲೋಬ್ನ ಕೆಲಸದ ಬಗ್ಗೆ ನೀವು ಕಲಿಯಬೇಕು ಫ್ರಂಟಲ್ ಲೋಬ್ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಸಂಬಂಧಿತ ಕ್ರಮಾನುಗತದಲ್ಲಿನ ಎಲ್ಲಾ ಪ್ರಚೋದನೆಗಳನ್ನು ಮೆದುಳು ಹೇಗೆ ಮೌಲ್ಯಮಾಪನ ಮಾಡುತ್ತದೆ ಅದು ಮೆಮೊರಿಯೊಂದಿಗೆ ಹೇಗೆ ಹೋಲಿಸುತ್ತದೆ ಮತ್ತು ನಿರ್ಧರಿಸುತ್ತದೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಹೇಗೆ ನಿರ್ಧರಿಸುತ್ತದೆ ಆದ್ದರಿಂದ ಈ ಬೃಹತ್ ನೆಟ್ವರ್ಕ್ನಲ್ಲಿರುವ ಯಾವುದಾದರೂ ಕಾಯಿಲೆಗಳಿಗೆ ಕಾರಣವಾಗುವ ತಪ್ಪು ಸಂಭವಿಸಬಹುದು ಇದೀಗ ಅದನ್ನು ಸಾಬೀತುಪಡಿಸಲು ನಮಗೆ ಸಾಧ್ಯವಾಗದಿರಬಹುದು ಆದರೆ ಎಲ್ಲಾ ಪ್ರಭೇದಗಳು ಬದುಕಲು ಇವು ಕಾರಣಗಳಾಗಿವೆ ನಾನು ವಿವರಿಸಿದಂತೆ ಮೆದುಳು ಕಾರ್ಯನಿರ್ವಹಿಸುತ್ತದೆ ಇದು 3 ನೆಟ್ವರ್ಕ್ಗಳನ್ನು ಹೊಂದಿದೆ ಡೀಫಾಲ್ಟ್ ಮೋಡ್ ನೆಟ್ವರ್ಕ್ಗಳು ಸಲೈಯೆನ್ಸ್ ನೆಟ್ವರ್ಕ್ ಮತ್ತು ಸೆಂಟ್ರಲ್ ಎಸ್ಎಕ್ಯುಟಿವ್ ನೆಟ್ವರ್ಕ್ ಈ ನೆಟ್ವರ್ಕ್ಗಳು ವಸ್ತುಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತವೆ ಮೆಮೊರಿ ನಿರಂತರತೆಯನ್ನು ಇರಿಸುತ್ತದೆ ಮತ್ತು ಮೆದುಳು ಗಣಿತದ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ ವಿದ್ಯುತ್ಕಾಂತೀಯ ವಿಕಿರಣ ಪ್ರಚೋದಕಗಳು ಮತ್ತು ಇಮೇಜ್ ವೈಶಿಷ್ಟ್ಯವನ್ನು ಹೊರತೆಗೆಯಲಾಗುತ್ತದೆ ಮೆದುಳು ಹೀಗೆ ಕಾರ್ಯನಿರ್ವಹಿಸುತ್ತದೆ ಅವು ನಿಮ್ಮ ಉಸಿರಾಟ ಹೃದಯ ಬಡಿತ ಹೀರಿಕೊಳ್ಳುವಿಕೆಯನ್ನು ನಿಯಂತ್ರಿಸುತ್ತವೆ ಇದು 10 ಕಪಾಲದ ನರಗಳನ್ನು ಹೊಂದಿದ್ದು ಅದು ನಿಮ್ಮ ಕಣ್ಣಿನ ಚಲನೆ ಮುಖದ ಚಲನೆಯನ್ನು ನಿಯಂತ್ರಿಸುತ್ತದೆ ನನ್ನ ಮುಂದಿನ ತರಗತಿಯಲ್ಲಿ "ಸಿಎಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್" ಬಗ್ಗೆ ಮಾತನಾಡುತ್ತೇನೆ ಅದು ದೇಹದ ಕಡ್ಡಾಯ ಚಲನೆಯನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ 2 ಸ್ನಾಯುಗಳಿಂದ ಮಾಡಲ್ಪಟ್ಟ ಹೊಟ್ಟೆಯ ಕೆಲಸ ಮೂತ್ರ ವಿಸರ್ಜನೆಯಲ್ಲಿ ಸ್ಪಿಂಕ್ಟರ್ ಸಹಾಯ ಮಾಡುತ್ತದೆ ಈ ಅಂಗವನ್ನು ಸಿಎಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನಿಯಂತ್ರಿಸುತ್ತದೆ ಇದು ಸಾರ್ವಕಾಲಿಕ ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ ಸಿಎಂಪೆಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ಹೃದಯದ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ಹೃದಯ ನೋವು ಹೃದಯಾಘಾತ ಅದು ಲಿಂಬಿಕ್ ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತಾರೆ ಮತ್ತು ಅದು ಭಾವನೆಯ ಭೌತಿಕ ಅಭಿವ್ಯಕ್ತಿಯನ್ನು ನಿಯಂತ್ರಿಸುತ್ತದೆ ಅವುಗಳನ್ನು ವಿವಿಧ ನರಪ್ರೇಕ್ಷಕಗಳಲ್ಲಿ ಬಳಸಲಾಗುತ್ತದೆ ಮೆದುಳು ಏಕೆ ಈ ರೀತಿ ವಿಕಸನಗೊಂಡಿದೆ ಕೆಲವು ಉತ್ತರಗಳಿವೆ ಕೆಲವು ಪ್ರಶ್ನೆಗಳಿವೆ ಉಪನ್ಯಾಸವು ಒಂದೇ ಪರಿಸರದಲ್ಲಿ ಏಕೆ ಅನೇಕ ಜಾತಿಗಳನ್ನು ವಿಕಸನಗೊಳಿಸುತ್ತದೆ ಮನುಷ್ಯನು ಒಂದು ರೀತಿಯವನು ಆದರೆ ಇನ್ನೂ 5 ವರ್ಗೀಕರಣಗಳಿವೆ ಮೆದುಳಿಗೆ ಇಷ್ಟು ನ್ಯೂರಾನ್ಗಳು ಏಕೆ ಬೇಕು ಇದು ಸರಳವಾದ ನೆಟ್ವರ್ಕ್ನೊಂದಿಗೆ ಮಾಡಬಹುದಿತ್ತು ಇದು ಸಂಕೀರ್ಣ ಜಾಲವಾಗಿ ಹೇಗೆ ವಿಕಸನಗೊಳ್ಳುತ್ತದೆ ನರಮಂಡಲದ ವಂಶವಾಹಿ ಪ್ರಾರಂಭವಾದ ನಂತರ ಅದರಲ್ಲಿ ಬಹಳಷ್ಟು ಭಾಗವು ಪರಿಸರಕ್ಕೆ ಪ್ರತಿಕ್ರಿಯೆಯಾಗಿ ವಿಕಸನಗೊಳ್ಳುತ್ತದೆ ಮೊದಲ ಸರಳ ಮೆದುಳು ಆಕ್ಟೋಪಸ್ ಅಥವಾ ಎರೆಹುಳದಲ್ಲಿ ಕಾಣಿಸಿಕೊಳ್ಳುತ್ತದೆ ವಿಕಾಸದ ನಂತರ ನೀವು ಒಂಟೊಜೆನಿ ರಿಕ್ಯಾಪಿಟ್ಯುಲೇಟ್ ಫೈಲೋಜೆನಿ ಜಾತಿಯ ಮೇಲೆ ಹಿಡಿತ ಸಾಧಿಸುವುದನ್ನು ನೋಡಬಹುದು ಫೈಲೋಜೆನಿ ಎನ್ನುವುದು ಒಂದು ಜಾತಿಯ ಬೆಳವಣಿಗೆ ಒಂಟೊಜೆನಿ ಎನ್ನುವುದು ವೈಯಕ್ತಿಕ ವ್ಯಕ್ತಿಯ ಬೆಳವಣಿಗೆಯಾಗಿದೆ ಹಾಗಾಗಿ ಮೆದುಳಿನ ಬಗ್ಗೆ ಹೇಳಿದೆ ಚಲನೆಯನ್ನು ನಿಯಂತ್ರಿಸುವ ಮೋಟಾರು ಪ್ರದೇಶದ ಬಗ್ಗೆ ನಾನು ಹೇಳಿದ್ದೇನೆ ಲಿಂಬಿಕ್ ಪ್ರದೇಶವು ಭಾವನೆಯನ್ನು ನಿಯಂತ್ರಿಸುತ್ತದೆ ಹೈಯರ್ ಪ್ರದೇಶವು ಥಿಂಕಿಂಗ್ ಬ್ರೈನ್ ಅನ್ನು ನೋಡಿಕೊಳ್ಳುತ್ತದೆ ಇದು ಥಿಂಕಿಂಗ್ ಬ್ರೈನ್ ಅಥವಾ ನಿಯೋಕಾರ್ಟೆಕ್ಸ್ 6 ಪದರಗಳ ರಚನೆಯು ಅಮೀಬಾದಿಂದ ಹೈಡ್ರಾಗೆ ನಂತರ ಆಕ್ಟೋಪಸ್ಗೆ ಮೀನುಗಳಿಗೆ ವಿಕಸನಗೊಂಡಿತು ಎಲ್ಲಾ ಪ್ರಭೇದಗಳು ಮೋಟಾರು ಪ್ರದೇಶವನ್ನು ಹೊಂದಿವೆ ಕಶೇರುಕಗಳಲ್ಲಿ ಸಂವೇದನೆಗಳು ಸಂವಹನದ ಪ್ರಾಥಮಿಕ ರೂಪಗಳಾಗಿವೆ ಸಸ್ತನಿಗಳು ಭಾವನೆಗಳನ್ನು ಹೊಂದಿವೆ ನಾಯಿಗಳು ಕುದುರೆಗಳು ಆನೆಗಳು ಸಹ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಅದು ನಗುವುದು ಮತ್ತು ಅಳುವುದು ಭಾವನಾತ್ಮಕ ಮೆದುಳು ಚಿಂಪಾಂಜಿಗಳು ಸಸ್ತನಿಗಳು ಮತ್ತು ಮಾನವರಂತೆ ಚಿಂತನೆಯ ಮೆದುಳಾಗಿ ವಿಕಸನಗೊಂಡಿದೆ ಅದು ಏಕೆ ವಿಕಸನಗೊಂಡಿತು ಬಹುಶಃ ನಿರೀಕ್ಷೆಯಂತೆ ಏನಾಗುತ್ತಿದೆ ನ್ಯೂರಾನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಚಿಸಲಾಗಿದೆ ಅದು ನೆಟ್ವರ್ಕ್ಗೆ ಕಾರಣವಾಗುತ್ತದೆ 2 10 ನ್ಯೂರಾನ್ಗಳಿದ್ದರೂ ಸಹ ಅವು ಪರಿಸರದಲ್ಲಿ ಪ್ರತಿಕ್ರಿಯೆಯನ್ನು ಸೃಷ್ಟಿಸಿ ಸಿನಾಪ್ಗಳನ್ನು ರೂಪಿಸಿದವು ಪ್ರಚೋದನೆಯ ಕೊರತೆಯಲ್ಲೂ ಹೊಸ ಆಯಾಮಗಳು ಗೋಚರಿಸುತ್ತಲೇ ಇರುತ್ತವೆ ಉದಾಹರಣೆಗೆ ಹೊಸ ಮೋಟಾರ್ ಸಂಪರ್ಕ ಅಥವಾ ಸಂವೇದನಾ ಸಂಪರ್ಕ ಆದ್ದರಿಂದ ಸಂಕೀರ್ಣತೆಯು ವಿಕಸನಗೊಂಡಿತು ಮತ್ತು ಪ್ರಾಣಿಗಳು ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತಲೇ ಇರುತ್ತವೆ ಇದು ನಮ್ಮನ್ನು ಒಂದು ದೊಡ್ಡ ಪ್ರಯೋಗಗಳು ಅಥವಾ ರೇಖಾತ್ಮಕವಲ್ಲದ ವಿಧಾನವೆಂದು ಭ್ರಮೆ ಮಾಡುತ್ತದೆ ರೇಖಾತ್ಮಕವಲ್ಲದ ಜಗತ್ತಿನಲ್ಲಿ ಹೊಸ ಆಯಾಮಗಳು ಮತ್ತು ಮೌಲ್ಯಮಾಪನವು ವಿಕಾಸಗೊಳ್ಳುತ್ತಲೇ ಇರುತ್ತದೆ ನೈಸರ್ಗಿಕ ಆಯ್ಕೆಯಲ್ಲಿ ರೂಪಾಂತರಗಳು ಸಂಭವಿಸುತ್ತವೆ ಇದು ಎಂದಿಗೂ ಸಕಾರಾತ್ಮಕ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಪ್ರಕೃತಿ ಏಕೆ ವಿಕಸನಗೊಳ್ಳುತ್ತದೆ ದೋಷವಿದ್ದರೆ ಅದು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಆದರೆ ಕೆಲವೊಮ್ಮೆ ಇದು ಉಪಯುಕ್ತವಾಗಿದೆ ಮತ್ತು ಅದು ಮುಂದುವರಿಯುತ್ತದೆ ಅದೇ ರೀತಿ ಅಡಾಮಂಟ್ ಕರೆಗಳನ್ನು ನ್ಯೂರಲ್ ಡಾರ್ವಿನಿಸಂ ಎಂದು ಕರೆಯಲಾಗುತ್ತದೆ ನ್ಯೂರಲ್ ಡಾರ್ವಿನಿಸಂ ಎನ್ನುವುದು ಮೆದುಳಿನ ಕಾರ್ಯಚಟುವಟಿಕೆಯಾಗಿದ್ದು ಅದು ಹೊಸ ಆಯಾಮವನ್ನು ಸೃಷ್ಟಿಸುತ್ತದೆ ಮತ್ತು ಅದರ ಉಪಯುಕ್ತತೆಯನ್ನು ಲೆಕ್ಕಿಸದೆ ಮುಂದುವರಿಯುತ್ತದೆ ಆದ್ದರಿಂದ ಇದು ಫೈಲೋಜೆನಿ ವಿಕಾಸವು ನೈಸರ್ಗಿಕ ಆಯ್ಕೆಯ ಪರಿಣಾಮವಾಗಿದೆ ಇದು ಜಿನೋಟೈಪ್ ಅಲ್ಲ ಫಿನೋಟೈಪ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಸರಣವು ಆನುವಂಶಿಕವಾಗಿದ್ದರೂ ಫಿನೋಟೈಪ್ ಯಾವ ಅಭಿವ್ಯಕ್ತಿ ಮತ್ತು ಏನು ಕಾರ್ಯರೂಪಕ್ಕೆ ಬಂದಿದೆ ಆದ್ದರಿಂದ ಜನರು ಸಾಯುತ್ತಾರೆ ಅವರು ಪ್ರಾಣಿಗಳನ್ನು ತಿನ್ನುವುದರಿಂದ ಬದುಕುಳಿಯುತ್ತಾರೆ ವಂಶವಾಹಿಗಳು ಹರಡುತ್ತಿರುವುದರಿಂದ ಈ ಕಾರ್ಯವನ್ನು ಮಾಡಲಾಗುತ್ತದೆ ಮುಂದೂಡಲ್ಪಟ್ಟ ಸೆಟ್ ಇದ್ದರೆ ನೈಸರ್ಗಿಕ ಆಯ್ಕೆಯು ಅದನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತದೆ ಆಯ್ಕೆ ಒತ್ತಡಗಳ ಮೂಲಗಳು ಯಾವುವು ನರ ಡಾರ್ವಿನಿಸಂ ಎನ್ನುವುದು ನೈಸರ್ಗಿಕ ಆಯ್ಕೆಯಾಗಿದ್ದು ಈ ನಡವಳಿಕೆಯು ನಿಮ್ಮನ್ನು ಬದುಕುಳಿಯುತ್ತದೆಯೆ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುತ್ತದೆ ಇದು ನಿಮ್ಮ ಮೆದುಳಿನ ಮೇಲೆ ಕಾರ್ಯನಿರ್ವಹಿಸುತ್ತಿಲ್ಲ ನಾನು ಹೋಗಿ ಬೆಂಕಿಯಲ್ಲಿ ಹಾರಿದರೆ ನಾನು ಸಾಯುತ್ತೇನೆ ಆದ್ದರಿಂದ ನನ್ನ ಮೆದುಳು ಮೆದುಳಿನ ಮೇಲೆ ಕಾರ್ಯನಿರ್ವಹಿಸುತ್ತಿಲ್ಲ ಅದು ನನ್ನ ನಡವಳಿಕೆಯ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಆದರೆ ಅಂತಿಮವಾಗಿ ಅನೇಕರು ನಿದರ್ಶನಗಳು ಮೆದುಳು ಕಲಿಯುತ್ತವೆ ಎಂದು ಸೂಚಿಸುತಾರೆ ಆದ್ದರಿಂದ ನಮಗೆ ಎರಡು ಕಾರ್ಯವಿಧಾನಗಳಿವೆ ಒಂದು ಹೊಸ ಪ್ರಕ್ಷೇಪಗಳ ಸೇರ್ಪಡೆ ಆಕ್ರಮಣ ಕಲ್ಪನೆ ಇನ್ನೊಂದು ಅಂಗಾಂಶವು ನೀವು ಅದನ್ನು ಪ್ರತ್ಯೇಕಿಸುತ್ತದೆ ಆದ್ದರಿಂದ ಇದು ಜೆನೆಟಿಕ್ ಮತ್ತು ಎಪಿಜೆನೆಟಿಕ್ ಆಗಿ ವಿಕಸನಗೊಳ್ಳುತ್ತದೆ ಆನುವಂಶಿಕತೆಯು ವಂಶವಾಹಿಗಳ ನೀಲನಕ್ಷೆಯಾಗಿದೆ ಸುಮಾರು 30000 ಜೀನ್ಗಳಿವೆ ಅದರಲ್ಲಿ 50 ಪ್ರತಿಶತವು ಮೆದುಳಿನಲ್ಲಿ ಹೋಗುತ್ತದೆ ಆದ್ದರಿಂದ ಒಂದು ಸಮಯದಲ್ಲಿ ಜನರು ಅದು ಅಸ್ತಿತ್ವದಲ್ಲಿದೆ ಎಂದು ಭಾವಿಸಿದರು ಕೆಲವರು ಇದನ್ನು "ತಬುಲಾ ರಾಸ" ಎಂದು ಕರೆಯುತ್ತಾರೆ ಮೆದುಳಿಗೆ ತನ್ನದೇ ಆದ ಮನೋಧರ್ಮವಿಲ್ಲ ಮನೋಧರ್ಮಕ್ಕೆ ಜೀನ್ಗಳು ಕಾರಣ ಎಂದು ಜನರು ನಂಬುತ್ತಾರೆ ಅರ್ಥದಲ್ಲಿ ಕಾನ್ಕಾರ್ಡೆನ್ಸ್ ದರ ಅಧ್ಯಯನಗಳು ಅವಳಿ ಮಕ್ಕಳನ್ನು ಅಧ್ಯಯನ ಮಾಡುತ್ತವೆ ಮೊನೊಜೈಗೋಟಿಕ್ ಅವಳಿಗಳು ಒಂದೇ ಭ್ರೂಣ ಅದೇ ಸಮಯದಲ್ಲಿ ರಸಗೊಬ್ಬರವಾಗಿರುವ ಡಿಜೈಗೋಟಿಕ್ ಮೊನೊಜೈಗೋಟಿಕ್ ಒಂದೇ ರೀತಿಯ ಜೀನ್ಗಳನ್ನು ಹೊಂದಿರುತ್ತದೆ ಅವರು ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರಬೇಕು ಆದರೆ ನೀವು ಕಾಯಿಲೆಗಳನ್ನು ಅಧ್ಯಯನ ಮಾಡುವಾಗ ನೀವು ಅದನ್ನು ಎಂದಿಗೂ 100 ಪ್ರತಿಶತ ದರದಲ್ಲಿ ಕಾಣುವುದಿಲ್ಲ ಆದ್ದರಿಂದ ಹೊಸ ಪರಿಕಲ್ಪನೆಯು ಎಪಿಜೆನೆಟಿಕ್ಸ್ ಆಗಿದೆ ಅದು ಜೀವಿಯ ಬೆಳವಣಿಗೆಯಾಗಿದೆ ನಿರ್ದಿಷ್ಟವಾಗಿ ಇದು ಹಂತಗಳ ಅನುಕ್ರಮವನ್ನು ಅನುಸರಿಸಿ ಮೊಟ್ಟೆ ಅಥವಾ ಬೀಜಕದಿಂದ ಸಸ್ಯ ಅಥವಾ ಪ್ರಾಣಿಗಳ ಬೆಳವಣಿಗೆಯಾಗಿದೆ ಜೀವಕೋಶಗಳು ಭಿನ್ನವಾಗಿರುತ್ತವೆ ಮತ್ತು ಅಂಗಗಳು ರೂಪಗೊಳ್ಳುತ್ತವೆ ಆದ್ದರಿಂದ ಅವು ಮೊದಲೇ ರೂಪಗೊಂಡಿಲ್ಲ ಅಭಿವೃದ್ಧಿಯು ವಂಶವಾಹಿಗಳ ಸಂಗಮ ಮತ್ತು ಪೂರ್ವ ಅನುಭವದ ಪರಿಣಾಮವಾಗಿದೆ ಇದು ಜೀನ್ಗಳ ನಂತರದ ಅಭಿವ್ಯಕ್ತಿ ಮತ್ತು ಪರಿಸರದೊಂದಿಗಿನ ಪರಸ್ಪರ ಕ್ರಿಯೆಯನ್ನು ಬದಲಾಯಿಸುತ್ತದೆ ಆದ್ದರಿಂದ ನಾವು ಪ್ರಕೃತಿಯ ಅದೇ ಹಳೆಯ ಚರ್ಚೆಗೆ ಮರಳುತ್ತಿದ್ದೇವೆ ಪ್ರಕೃತಿಯು ನೀಲಿ ಮುದ್ರಣವನ್ನು ಹೊಂದಿದೆ ಪರಿಸರವು ಅದನ್ನು ಉತ್ತಮಗೊಳಿಸುವಲ್ಲಿ ತನ್ನ ಪಾತ್ರವನ್ನು ಇರಿಸುತ್ತದೆ ಮೆದುಳಿನ ಅಂಗಗಳು ಮೂಲ ನೆಟ್ವರ್ಕ್ಗಳು ಮೂಲ ಸಂಖ್ಯೆಯ ನ್ಯೂರಾನ್ಗಳು ಇದನ್ನು ತಳೀಯವಾಗಿ ಮಾರ್ಪಡಿಸುತ್ತವೆ ಎಪಿಜೆನೆಟಿಕ್ ಅಂಶಗಳು ಮಾಡ್ಯುಲೇಟ್ ಮಾಡುತ್ತವೆ ತಾಯಂದಿರ ಒತ್ತಡ ಕೂಡ ಅದರಲ್ಲಿನ ಮೆಯಾಟಿಕ್ ದ್ರವ ಮತ್ತು ಕಾರ್ಟಿಸೋಲ್ ಮಟ್ಟವನ್ನು ಬದಲಾಯಿಸಬಹುದು ಅದು ಕೆಲವು ರೂಪಾಂತರಕ್ಕೆ ಕಾರಣವಾಗಬಹುದು ಕೆಲವು ಜೀನ್ನ ಅಭಿವ್ಯಕ್ತಿ ಅಲ್ಲ ಇದು ವಂಶವಾಹಿಗಳ ಅಭಿವ್ಯಕ್ತಿಗೆ ಕಾರಣವಾಗುತ್ತದೆ ಇದು ಮಾನವರಲ್ಲಿ ವ್ಯತ್ಯಾಸದ ಮೂಲವಾಗಿದೆ ಗರ್ಭಾಶಯದ ಮೊದಲ ಎರಡು ತಿಂಗಳಿನಿಂದಲೇ ನೆಟ್ವರ್ಕ್ಗಳು ರೂಪುಗೊಳ್ಳುತ್ತಿವೆ ಮೊದಲ ಎರಡು ಮೂರು ವರ್ಷಗಳ ನಂತರ ಮೂಲ ಸಿನಾಪ್ಟಿಕ್ ರೂಪುಗೊಳ್ಳುತ್ತದೆ ಬಾಹ್ಯ ಅಂಶಗಳು ಪ್ರಭಾವ ಬೀರುತ್ತವೆ ಆದ್ದರಿಂದ ಇಂದು ತಾಯಂದಿರು ಸಂಗೀತ ಮತ್ತು ಶಾಂತಗೊಳಿಸುವ ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನೆಟ್ವರ್ಕ್ಗಳು ಆರೋಗ್ಯಕರವಾಗಿರಬೇಕು ಅದಕ್ಕಾಗಿಯೇ ಮೊದಲ ಎರಡು ಮೂರು ವರ್ಷಗಳು ಬಹುಶಃ ಮುಖ್ಯವಾಗಿವೆ ಜಾಲಗಳು ಬಾಲ್ಯದ ವರ್ಷಗಳಲ್ಲಿ ರೂಪುಗೊಳ್ಳುತ್ತವೆ ಜೀವನದ ಮೊದಲ ಎರಡು ಮೂರು ವರ್ಷಗಳಲ್ಲಿ ಮೂಲ ಜಾಲಗಳು ರೂಪುಗೊಳ್ಳುತ್ತವೆ ಪರಿಸರ ಆರೋಗ್ಯಕರವಾಗಿಲ್ಲದಿದ್ದರೆ ಅದು ಆಘಾತಕ್ಕೆ ಕಾರಣವಾಗುತ್ತದೆ ಪಾಲನೆ ಆಹಾರ ಪೋಷಣೆ ಸುರಕ್ಷತೆಗಳಲ್ಲಿ ದೋಷವಿರಬಹುದು ಜನರು ಆತಂಕಗಳನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯವಲ್ಲ ಪ್ರಭಾವಗಳು ಜೀವನದುದ್ದಕ್ಕೂ ನಿರಂತರವಾಗಿರುತ್ತವೆ ಮೊದಲ ಎರಡು ಮೂರು ವರ್ಷಗಳ ನಂತರ ಸುಮಾರು ಹದಿನಾರು ಹದಿನೇಳು ತನಕ ವ್ಯಕ್ತಿಯು ನಿರ್ಣಾಯಕ ಅವಧಿಯನ್ನು ಎದುರಿಸುತ್ತಾನೆ ಆದ್ದರಿಂದ ಪರಿಸರವು ವ್ಯಕ್ತಿಗಳಿಗೆ ಸವಾಲುಗಳನ್ನು ಹಾಕುತ್ತದೆ ವೈಯಕ್ತಿಕ ಪ್ರತಿಕ್ರಿಯೆಯಂತೆ ನೆಟ್ವರ್ಕ್ಗಳಲ್ಲಿನ ಸಿನಾಪ್ಗಳು ಆಕಾರವನ್ನು ಬದಲಾಯಿಸುತ್ತಲೇ ಇರುತ್ತವೆ ಮೆದುಳಿನ ಜಾಲವು ಪ್ಲಾಸ್ಟಿಕ್ನಂತಿದೆ ಅದು ಜೀವನವೆಲ್ಲವನ್ನೂ ಬದಲಾಯಿಸುತ್ತಲೇ ಇರುತ್ತದೆ ವ್ಯಕ್ತಿಯು ವಯಸ್ಸಾದಾಗ ಮೆದುಳು ಕೊಳೆಯಲು ಪ್ರಾರಂಭಿಸುತ್ತದೆ ಕೋಶವು ಸಾಯುತ್ತದೆ ಮತ್ತು ಮೆದುಳು ಬೆಳೆಯಲು ಪ್ರಾರಂಭಿಸುತ್ತದೆ ಮೆದುಳು ಮಿತಿಮೀರಿ ಬೆಳೆದರೆ ಅದು ಸಿನಾಪ್ಟಿಕ್ ಸಮರುವಿಕೆಯನ್ನು ಮಾಡುತ್ತದೆ ಆದರೆ ನಿಮ್ಮ ಜೀವನದುದ್ದಕ್ಕೂ ಮೆದುಳು ಎಲ್ಲಾ ಕಲಿಕೆಯೊಂದಿಗೆ ಪ್ಲಾಸ್ಟಿಕ್ನಂತೆ ವರ್ತಿಸುತ್ತದೆ ಪ್ರಚೋದನೆಯ ಖ್ಯಾತಿಯೊಂದಿಗೆ ಸಿನಾಪ್ಗಳು ಬದಲಾಗುತ್ತಲೇ ಇರುತ್ತವೆ ಸಿನಾಪ್ಸಸ್ ಬದಲಾಗುತ್ತದೆ ಆದರೆ ಕೆಲವೊಮ್ಮೆ ಸಣ್ಣ ಬದಲಾವಣೆಯೊಂದಿಗೆ ವಿಪತ್ತಿಗೆ ಕಾರಣವಾಗುತ್ತದೆ ಆಘಾತವು ಸಿನಾಪ್ಸಸ್ ಅನ್ನು ಬದಲಾಯಿಸಬಹುದು ಬಾಲ್ಯವು ಬಹಳ ಮುಖ್ಯ ಮತ್ತು ನಿರ್ಣಾಯಕ ಅವಧಿ ಎಂದು ಏಕೆ ಹೇಳಲಾಗುತ್ತದೆ ಮಾನಸಿಕ ಆಘಾತ ಇದೆಯೇ ಅದು ವ್ಯಕ್ತಿಯ ಬೆಳವಣಿಗೆಯನ್ನು ಅಡ್ಡಿಪಡಿಸುತ್ತದೆ ಜನರು ಎಂದಿಗೂ ಅದರಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಮನೋವೈದ್ಯಶಾಸ್ತ್ರದ ಕಾಯಿಲೆ ಹೆಚ್ಚಾಗುತ್ತದೆ ನಿರ್ಣಾಯಕ ಅವಧಿ ಸಿನಾಪ್ಟಿಕ್ ಸಮರುವಿಕೆಯನ್ನು ಆಹ್ವಾನಿಸುತ್ತದೆ ಇದು ಸ್ಕಿಜೋಫ್ರೇನಿಯಾ ಎಂಬ ಕಾಯಿಲೆಗೆ ಕಾರಣವಾಗುತ್ತದೆ ಹದಿಹರೆಯದವರಿಗೆ ಸಂಬಂಧಿಸಿದ ಬಹಳಷ್ಟು ರೋಗಗಳು ಸಿನಾಪ್ಟಿಕ್ ಸಮರುವಿಕೆಯು ಕಾರಣ ನೀವು ಎಪಿಜೆನೆಟಿಕ್ ಭೂದೃಶ್ಯವನ್ನು ನೋಡಿದರೆ ಅದು ಅಭಿವೃದ್ಧಿಯ ಆರಂಭದಲ್ಲಿ ಕೆಲವು ಅಂಗಾಂಶಗಳನ್ನು ಹೋಲುತ್ತದೆ ಅದು ಸಿಂಕ್ನಿಂದ ವಿಕಸನಗೊಳ್ಳುತ್ತದೆ ನೀವು ಮೂಲವನ್ನು ನೋಡಬಹುದು ಇದು ಒಂದು ನಿರ್ದಿಷ್ಟ ಆಕಾರವನ್ನು ಹೊಂದಿರುವ ಅಂಗಾಂಶವಾಗಿದೆ ಕ್ರಮೇಣ ನಾವು ಈ ಎಲ್ಲಾ ಭೂದೃಶ್ಯವನ್ನು ನೋಡುತ್ತೇವೆ ಇದು ಎಪಿಜೆನೆಟಿಕ್ ಮತ್ತು ಆನುವಂಶಿಕ ಕಾರ್ಯವಿಧಾನದ ಮೂಲಕ ಮೆದುಳು ಅದರ ಮೇಲೆ ವಿಕಸನಗೊಳ್ಳುತ್ತದೆ ಆದರೆ ಪರಿಸರದ ಒಂದು ದೊಡ್ಡ ಪರಿಣಾಮವಿದೆ ನೀವು ಮೋಟಾರ್ ಸಿಸ್ಟಮ್ ಮತ್ತು ಸಂವೇದನಾ ವ್ಯವಸ್ಥೆಯನ್ನು ನೋಡಬಹುದು ನನ್ನ ಕೊನೆಯ ಉಪನ್ಯಾಸದಲ್ಲಿ ನಾನು ಅದನ್ನು ವಿವರಿಸಿದ್ದೆ ಮಾನವರು ದ್ವೀಪದಂತೆ ಬದುಕಲು ಸಾಧ್ಯವಿಲ್ಲ ಏಕೆಂದರೆ ಅವರ ಸಂಪೂರ್ಣ ಸಂವೇದನಾ ಮೋಟಾರ್ ವ್ಯವಸ್ಥೆಯು ಅಭಿವೃದ್ಧಿಗೊಳ್ಳುತ್ತದೆ ಇದು ಪರಿಸರದಲ್ಲಿ ಹುದುಗಿದೆ ವಂಶವಾಹಿಗಳು ಒಂದೇ ಆಗಿರುವಾಗ ಮಾನವರು ಏಕೆ ಒಂದು ರೀತಿಯಲ್ಲಿ ವರ್ತಿಸುತ್ತಾರೆ ಚಿಂಪಾಂಜಿಗಳು ಒಂದು ರೀತಿಯಲ್ಲಿ ವರ್ತಿಸುತ್ತಾರೆ ಏಕೆಂದರೆ ಅವರ ನರಮಂಡಲವು ಒಂದೇ ರೀತಿಯ ವಾತಾವರಣದೊಂದಿಗೆ ಅಭಿವೃದ್ಧಿಗೊಂಡಿದೆ ಆದ್ದರಿಂದ ತಾಯಿಯ ವಾತ್ಸಲ್ಯ ಮಕ್ಕಳನ್ನು ಬೆಳೆಸುವ ರೀತಿ ಪೋಷಕರ ಆತಂಕ ಮತ್ತು ಇತರ ಅನೇಕ ನಡವಳಿಕೆಗಳು ಒಂದೇ ಆಗಿರುತ್ತವೆ ಈ ವಿಧಾನವು ಕಾರ್ಯಕ್ರಮದ ಅರ್ಧದಷ್ಟು ರೂಪಿಸುತ್ತದೆ ಹದಿಹರೆಯದವರು ತಮ್ಮ ಪೂರ್ವಜರೊಂದಿಗೆ ತಮ್ಮದೇ ಆದ ಸ್ವಾತಂತ್ರ್ಯವನ್ನು ಉನ್ನತ ಅರಿವಿನ ಮಟ್ಟದಲ್ಲಿ ಪಡೆಯಲು ಹೋರಾಡುತ್ತಾರೆ ಹಿಂದಿನ ಪೀಳಿಗೆಯು ಅದನ್ನು ತನ್ನದೇ ಆದ ಸುರಕ್ಷಿತ ರೀತಿಯಲ್ಲಿ ತಳ್ಳಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಅವರು ವರ್ತನೆಯ ಸಂವೇದನಾ ವ್ಯವಸ್ಥೆಗಳ ಒಂದು ನಿರ್ದಿಷ್ಟ ಮಾದರಿಯನ್ನು ಪಡೆದಿದ್ದಾರೆ ಆದ್ದರಿಂದ ನಿಮಗೆ ಆಸಕ್ತಿಯುಂಟುಮಾಡುವ ಯಾವುದನ್ನಾದರೂ ನೀವು ನೋಡದ ವಸ್ತುವಿಗೆ ಮೆದುಳು ಪ್ರತಿಕ್ರಿಯಿಸುವುದಿಲ್ಲ ಉದಾಹರಣೆಗೆ ನೀವು "ಜಂಗಲ್ ಬುಕ್" ಎಂಬ ಚಲನಚಿತ್ರವನ್ನು ನೋಡುತ್ತೀರಿ ತೋಳ ಮಗುವಿನ ಕಥೆಗಳಿವೆ ಬಹುಶಃ ಆ ಸಮಯದಲ್ಲಿ ಕಾಡುಗಳು ರುಡ್ಯಾರ್ಡ್ ಕಿಪ್ಲಿಂಗ್ ಇತ್ತು ಯಾರಾದರೂ ತೋಳದ ಮಗುವನ್ನು ನೋಡಿದ್ದರು ಮಗು ಕಾಡಿನಲ್ಲಿ ಕಳೆದುಹೋಗಿದೆ ಮತ್ತು ಅವನನ್ನು ತೋಳಗಳು ಬಹುತೇಕ ಬೆಳೆಸಿದವು ಆದರೆ ಕೆಲವು ತಾಯಿಯ ಭಾವನೆಗಳ ಕಾರಣಗಳಿಗಾಗಿ ಅವನು ತೋಳದಂತೆ ಬದುಕಲು ಪ್ರಾರಂಭಿಸಿದನು ಜನರು "ಆಕ್ಸಿಟೋಸಿನ್" ಎಂಬ ಮೂಗಿನ ಸಿಂಪಡಣೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ನೀವು ಆಕ್ಸಿಟೋಸಿನ್ ಅನ್ನು ಪಂಪ್ ಮಾಡಿ ಮತ್ತು ಇದ್ದಕ್ಕಿದ್ದಂತೆ ಹಾಯಾಗಿರಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಇದು ಬಾಹ್ಯ ಮತ್ತು ರಾಸಾಯನಿಕ ಪರಿಸರದ ಪರಿಣಾಮವಾಗಿದೆ ಹಾಗಾಗಿ ಇಂದು ನನ್ನ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇನೆ ನಾವು ಇದರ ಬಗ್ಗೆ ನಂತರ ಮಾತನಾಡುತ್ತೇನೆ